ಆದ್ದರಿಂದMoM ನಿಮ್ಮ ಲೆಕ್ಕಾಚಾರಗಳಲ್ಲಿ ಭಾರಿ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಎಂದು ಹೇಳಲು ನಾನು ನಿಮಗೆ ಸಿಮ್ಯುಲೇಶನ್ಗಳ ಕೆಲವು ಫಲಿತಾಂಶಗಳನ್ನು ತೋರಿಸಲಿದ್ದೇನೆ ಆದ್ದರಿಂದ ನಾವು ಒಂದು ಪ್ರಕರಣವನ್ನು ಇಲ್ಲಿ ನೋಡೋಣ ಆದ್ದರಿಂದ ಸಾಮಾನ್ಯವಾಗಿ ನಿಮ್ಮ MoM ನಲ್ಲಿ ನೀವು ಹೆಚ್ಚು ನಿಖರವಾದ ಫಲಿತಾಂಶಗಳನ್ನು ಹೇಗೆ ಪಡೆಯುತ್ತೀರಿ ವಿಭಾಗಗಳ ಸಂಖ್ಯೆಯನ್ನು ಹೆಚ್ಚಿಸಿ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಈ N ಬಲವನ್ನು ಹೆಚ್ಚಿಸುತ್ತೀರಿ ಎನ್ ವಿಭಾಗಗಳು ಆದ್ದರಿಂದ ಉದಾಹರಣೆಗೆ ನಾನು ಅಧ್ಯಯನ ಮಾಡಲು ಬಯಸುತ್ತೇನೆ ಇದು ನಾನು Za Ra jXa ಎಂದು ಬರೆಯಲು ಹೊರಟಿರುವೆ ಆದ್ದರಿಂದ ಐ ಹೆಚ್ಚಾದಂತೆ ಆರ್ ಎ ಮತ್ತು ಎಕ್ಸ್ ಎ ಗೆ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ನಾನು ಕೆಲವು ರೀತಿಯ ಸಂಖ್ಯಾತ್ಮಕ ಒಮ್ಮುಖ ಸಂಭವಿಸುತ್ತದೆ ಎಂದು ನಿರೀಕ್ಷಿಸುತ್ತೇನೆ ಆದ್ದರಿಂದ ಆಂಟೆನಾ ಉದ್ದಕ್ಕೆ ಬಹಳ ಜನಪ್ರಿಯ ಆಂಟೆನಾವನ್ನು ಆಯ್ಕೆ ಮಾಡಲಿದ್ದೇನೆ ಇದರ ಉದ್ದ ಸರಿಸುಮಾರು ಅರ್ಧ ತರಂಗಾಂತರವಾಗಿದೆ ಮತ್ತು ನಾನು ತುಂಬಾ ತೆಳುವಾದ ತ್ರಿಜ್ಯವನ್ನು ಆಯ್ಕೆ ಮಾಡಲಿದ್ದೇನೆ ಆದ್ದರಿಂದ ಇದು ಮೂಲತಃ ತುಂಬಾ ತೆಳುವಾದ ತಂತಿಯಾಗಿದ್ದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತರಂಗಾಂತರವಾಗಿದೆ ಹೌದು ನಾನು ಡೆಲ್ಟಾ ಪರೀಕ್ಷಾ ಕಾರ್ಯಗಳನ್ನು ಸರಿಯಾಗಿ ಆರಿಸಿದ್ದೇನೆ ಆದ್ದರಿಂದ ಡೆಲ್ಟಾ ಪರೀಕ್ಷಾ ಕಾರ್ಯಗಳೊಂದಿಗೆ ಏನಾಗುತ್ತದೆ ನೀವು ಈ ರೀತಿಯದನ್ನು ಪಡೆಯುತ್ತೀರಿ ಒಮ್ಮುಖವಾಗುವುದು ಪ್ರಾರಂಭವಾಗುತ್ತದೆ 120 ಎಂದು ಹೇಳುತ್ತೇನೆ ಪ್ರಾರಂಭಿಸಬಹುದು 20ರಲ್ಲಿಯೇ ಒಮ್ಮುಖವಾಗಲು ಪ್ರಾರಂಭವಾಗುತ್ತದೆ ಆದ್ದರಿಂದ ಇದು ಡೆಲ್ಟಾ ಅಂತರವನ್ನು ಹೊಂದಿದೆ ಇನ್ಪುಟ್ ಪ್ರತಿರೋಧವನ್ನು ಕಂಡುಹಿಡಿಯಲು ನಾನು ಈ ವಿಧಾನವನ್ನು ಇಲ್ಲಿ ಬಳಸಿದರೆ ಹೇಗೆ ಎಂದು ನೀವು ಕೇಳಬಹುದು ನಾನು ಡೆಲ್ಟಾವನ್ನು ಆರಿಸುತ್ತೇನೆಯೇ ಎಂಬುದನ್ನು ಅವಲಂಬಿಸಿ ವಿಭಿನ್ನ ಉತ್ತರಗಳನ್ನು ಪಡೆಯಬಹುದು ಗ್ಯಾಪ್ ಇನ್ಪುಟ್ ಸೋರ್ಸ್ ಅಥವಾ ಮ್ಯಾಗ್ನೆಟಿಕ್ ಫ್ರಿಲ್ ಬಳಸಿದರೆ ಬೇರೆ ಬೇರೆ ಉತ್ತರ ಪಡೆಯಬಹುದು ಏಕೆಂದರೆ ರೇಖೀಯ ಬೀಜಗಣಿತ ಮ್ಯಾಟ್ರಿಕ್ಸ್ ಮತ್ತು ವಾಹಕಗಳು ವಿಭಿನ್ನ ಆದ್ದರಿಂದ ನೀವು ವಿಭಿನ್ನ ಉತ್ತರಗಳನ್ನು ಪಡೆಯಬಹುದು ಆದರೆ ಉತ್ತರವು ನಿಜವಾಗಿಯೂ ಅದರ ಮೇಲೆ ಹೆಚ್ಚು ಅವಲಂಬಿತವಾಗಿರಬಾರದು ನನಗೆ ಇನ್ಪುಟ್ ಪ್ರತಿರೋಧವಿದೆ ಮತ್ತು ನಾನು ಪಡೆಯಬೇಕಾದದ್ದು ಅದು ಆದ್ದರಿಂದ ನಾನು ಬಲಭಾಗವನ್ನು ನೋಡಿದಾಗ ಇದು ನನಗೆ ಸಿಗುತ್ತದೆ ಮತ್ತು ಈ ಮೌಲ್ಯ ಸರಿಸುಮಾರು 75 ರಿಂದ 80 ಓಮ್ಗಳು ಎಂದು ಹೇಳೋಣ ಇದು 75 ರಿಂದ 80 ಓಮ್ಗಳಿಗೆ ಹತ್ತಿರದಲ್ಲಿದೆ ಮತ್ತು ಪ್ರತಿಕ್ರಿಯೆಗೆ ಏನಾಗುತ್ತದೆ ಆದ್ದರಿಂದ ಇದು ವಿಚಿತ್ರವಾದ ಆಸಕ್ತಿದಾಯಕವಾದ ನಡವಳಿಕೆಯನ್ನು ಹೊಂದಿದೆ ಆದ್ದರಿಂದ 0 ಇದು ನಿಜವಾಗಿಯೂ ಒಮ್ಮುಖವಾಗಿಸುವ ಉತ್ತಮ ಚಿಹ್ನೆಗಳನ್ನು ತೋರಿಸುವುದಿಲ್ಲ ಆದ್ದರಿಂದ ಇಲ್ಲಿ ಏನು ನಡೆಯುತ್ತಿದೆ ಎಂದು ನೀವು ಆಶ್ಚರ್ಯ ಪಡುತ್ತೀರಿ ಆದ್ದರಿಂದ ಇಲ್ಲಿ ಡೆಲ್ಟಾ ಅಂತರದೊಂದಿಗೆ ನೀವು ಫಲಿತಾಂಶಗಳು ತೃಪ್ತಿಕರವಾಗಿಲ್ಲ ಎಂದು ಹೇಳಬಹುದು ಇನ್ಪುಟ್ ಆಗಿ ಮ್ಯಾಗ್ನೆಟಿಕ್ ಫ್ರಿಲ್ ಸ್ವಲ್ಪ ಹೆಚ್ಚು ನಿಖರವಾಗಿರಬಹುದು ಕುತೂಹಲಕಾರಿಯಾಗಿ ನೀವು ಈಗ ಗಮನಿಸುತ್ತಿರುವುದು ಏನೋ ಪ್ರತಿಕ್ರಿಯಾತ್ಮಕತೆಗಾಗಿ ಈ ರೀತಿ ಉತ್ತಮ ಒಮ್ಮುಖವಿದೆ ಎಂದು ತೋರುತ್ತದೆ ಆದರೆ ನೀವು ಪ್ರತಿರೋಧದ ಒಂದೇ ಮೌಲ್ಯವನ್ನು ಪಡೆಯಲು ಕನಿಷ್ಠ 100 ರಿಂದ 120 ವಿಭಾಗಗಳನ್ನು ಹೊಂದಿರಬೇಕು ಮತ್ತು ನೀವು ಕೆಲವು ಹೊಂದಿದ್ದೀರಿ ಇದು ಸುಮಾರು 75 ರಿಂದ 80 ಓಂಗಳು ಎಂಬ ವಿಶ್ವಾಸವಿದೆ ಮತ್ತು ಇಲ್ಲಿ ಏನಾಗುತ್ತದೆ ಪ್ರತಿಕ್ರಿಯಾತ್ಮಕತೆಯು ಒಮ್ಮುಖವಾಗುವುದಿಲ್ಲ ಆದ್ದರಿಂದ ನೀವು ನೋಡಿದರೆ ಈ ಫಲಿತಾಂಶಗಳಿಂದ ನೀವು ಏನು ತೀರ್ಮಾನಿಸುತ್ತೀರಿ ನಿಮಗೆ ನಿಯತಾಂಕಗಳನ್ನು ನೀಡಿದರೆ ಆಂಟೆನಾ ಡಿಸೈನರ್ ಆಗಿ ನಿಮಗೆ ಸಿಇಎಂ ತಿಳಿದಿಲ್ಲ ನಿಮಗೆ ಸಿಇಎಂ ಫಲಿತಾಂಶಗಳನ್ನು ನೀಡಿದರೆ ನೀವು ಏನು ಹೇಳುವಿರಿ ಸಮಯ ನೋಡಿ 0430 ಈ ಫಲಿತಾಂಶಗಳು ಹೆಚ್ಚಿನ ವಿಶ್ವಾಸವನ್ನು ಪ್ರೇರೇಪಿಸುವುದಿಲ್ಲ ಇದು ನಿಜವೆಂದು ತೋರುತ್ತದೆ ಎಂದು ನೀವು ಹೇಳಬಹುದು ನನ್ನ ಪ್ರಕಾರ ಪ್ರತಿರೋಧವು 75 ರಿಂದ 80 ಓಂಗಳು ಈ ಪ್ರತಿಕ್ರಿಯಾತ್ಮಕತೆಯು ನನಗೆ ಸರಿಯಾಗಿ ತಿಳಿದಿಲ್ ಲ ಕೆಲವೊಮ್ಮೆ ನಾನು ಎರಡೂ ಫಲಿತಾಂಶಗಳನ್ನು ಅರ್ಥೈಸುತ್ತೇನೆ ಎರಡೂ ವಿಧಾನಗಳು ಸ್ವಲ್ಪ ವಿಭಿನ್ನ ಫಲಿತಾಂಶಗಳನ್ನು ನೀಡುತ್ತಿವೆ ಆದ್ದರಿಂದ ಆಂಟೆನಾ ಡಿಸೈನರ್ ಆಗಿ ನಾನು ಹೊಂದಾಣಿಕೆಯ ನೆಟ್ವರ್ಕ್ ಮಾಡಬೇಕಾಗಿಲ್ಲ ನಾನು ಎಕ್ಸ್ ಎ ನ ಮೌಲ್ಯವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಆದ್ದರಿಂದ ನಾನು ಎಕ್ಸ್ ಎ ನ ಯಾವ ಮೌಲ್ಯವನ್ನು ಆರಿಸುತ್ತೇನೆ ಆದ್ದರಿಂದ ವ್ಯಕ್ತಿಯು ನಿಮ್ಮ ಬಳಿಗೆ ಹಿಂತಿರುಗಿ ನಿಮ್ಮ ಸಿಇಎಂ ನಿಷ್ಪ್ರಯೋಜಕ ಎಂದು ಹೇಳಬಹುದು ನಾನು ಇಲ್ಲಿ ಮಾಡಲು ಪ್ರಯತ್ನಿಸುತ್ತಿರುವ ವಿಷಯವೆಂದರೆ MoM ನ ಆಯ್ಕೆಯು ದೊಡ್ಡ ವ್ಯತ್ಯಾಸವನ್ನು ಮಾಡುತ್ತದೆ ಆದ್ದರಿಂದ ನಾವು MoM ನಾಡಿ ಮಾಡುವ ಸರಳ ವಿಧಾನವನ್ನು ಮಾಡಿದ್ದೇವೆ ಬೇಸ್ ಡೆಲ್ಟಾ ಪರೀಕ್ಷೆ ನಂತರ ನೀವು ನಿಮ್ಮ ಸಿಇಎಂ ವಿಧಾನ ಎಂದು ನಿಮಗೆ ತಿಳಿದಿರುತ್ತದೆ ನಿಮಗೆ ಸ್ವಲ್ಪ ಅನಿಸುತ್ತದೆ ನನ್ನ ಫಲಿತಾಂಶಗಳು ಉತ್ತಮವಾಗಿ ಕಾಣುತ್ತಿಲ್ಲ ಆದ್ದರಿಂದ ಸ್ವಲ್ಪ ಹೆಚ್ಚು ನಿಖರವಾಗಿ ಏನನ್ನಾದರೂ ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ನಾನು ನಾಡಿ ಆಧಾರ ಮತ್ತು ಪರೀಕ್ಷೆ ಬಲ ಮಾಡುತ್ತೇನೆ ಆದ್ದರಿಂದ ಇದು ಗ್ಯಾಲೆರ್ಕಿನ್ನ ವಿಧಾನವಾಗಿದೆGalerkin's method ಆದ್ದರಿಂದ ನಾನು ಇಲ್ಲಿ ಯಾವ ರೀತಿಯ ಫಲಿತಾಂಶಗಳನ್ನು ಪಡೆಯುತ್ತೇನೆ ಆದ್ದರಿಂದ ಮತ್ತೆ ಇದು ಸುಮಾರು 80 ಓಮ್ಗಳ ನನ್ನ ಅಂಕಿ ಅಂಶವಾಗಿದೆ ಸುಮಾರು 60 ಮತ್ತು ಇದು ಸುಮಾರು 10 ಆಗಿದೆ ಈ ಮ್ಯಾಗ್ನೆಟಿಕ್ ಫ್ರಿಲ್ನೊಂದಿಗೆ ನೀವು ಏನು ಪಡೆಯುತ್ತೀರಿ ನಾನು ಪ್ರತಿಕ್ರಿಯಾತ್ಮಕ ಭಾಗಗಳನ್ನು ನೋಡಿದಾಗ ಹೆಚ್ಚು ಆಸಕ್ತಿದಾಯಕ ವಿಷಯ ಇಲ್ಲಿ ನಡೆಯುತ್ತದೆ ಆದ್ದರಿಂದ ಇದು ಆರ್ ಎ ತದನಂತರ ಈ ಎಕ್ಸ್ ಎ ಎನ್ 60 ಮತ್ತು ಇದು ಸುಮಾರು 0 ಆಗಿದೆ ಡೆಲ್ಟಾ ಪರೀಕ್ಷಾ ಕಾರ್ಯದಿಂದ ನೀವು ಪಡೆಯುವುದು ಅದನ್ನೇ ನನ್ನ ಪ್ರಕಾರ ಡೆಲ್ಟಾ ಉದ್ರೇಕ ಮತ್ತು ಮ್ಯಾಗ್ನೆಟಿಕ್ ಫ್ರಿಲ್ ನೀವು ಪಡೆಯುವುದು ಈಗ ನೀವು ಈ ಫಲಿತಾಂಶಗಳನ್ನು ಆಂಟೆನಾ ಎಂಜಿನಿಯರ್ಗೆ ತೋರಿಸಿದಾಗ ಸ್ವಲ್ಪ ತೃಪ್ತಿ ಇದೆ ಏಕೆಂದರೆ ಎರಡೂ ವಿಧಾನಗಳು ಸರಿಯಾಗಿ ಒಮ್ಮುಖವಾಗಿವೆ ಆದ್ದರಿಂದ ನೀವು ಪ್ರತಿಕ್ರಿಯಾತ್ಮಕ ಐ ಅನ್ನು ಹೊಂದಿದ್ದೀರಿ ನಾನು 75 80 ಓಮ್ಗಳನ್ನು ಉಲ್ಲೇಖಿಸಿದಂತೆ ಪ್ರತಿರೋಧದ ಭಾಗವು ನಿಮಗೆ ತಿಳಿದಿದೆ ಪ್ರತಿಕ್ರಿಯಾತ್ಮಕ ಭಾಗವು ನಿಖರವಾಗಿ 0 ಆಗಿರುತ್ತದೆ ಮತ್ತು ಎರಡೂ ವಿಧಾನಗಳು ಒಂದೇ ಉತ್ತರಗಳನ್ನು ನೀಡುತ್ತಿವೆ ಆದ್ದರಿಂದ ಉದ್ರೇಕದ ಆಯ್ಕೆಯು ನೀವು ಪರಿಹರಿಸುವ MoM ನಷ್ಟು ನಿರ್ಣಾಯಕವಲ್ಲ ಎಂದು ಇದು ನಮಗೆ ಹೇಳುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ವಿದ್ಯಾರ್ಥಿ ಮೊದಲ ಬಾರಿಗೆ ಸಿಇಎಂ ಕಲಿಯುವಾಗ ಅವರು ನಾಡಿ ಆಧಾರಿತ ಡೆಲ್ಟಾ ಪರೀಕ್ಷೆ ಎಂದು ಭಾವಿಸುತ್ತಾರೆ ನೀವು ಸರಿಯಾಗಿ ಮಾಡಿದ್ದರೆ ಆದರೆ ನೀವು ಮಾಡಿದ್ದೀರಿ ಎಂದು ನಿಮಗೆ ತಿಳಿದಿದೆ ಎಂದು ಇದು ಹೇಳುತ್ತದೆ ಸ್ವಲ್ಪ ಹೆಚ್ಚು ಕಠಿಣ ಪರಿಶ್ರಮದೊಂದಿಗೆ ಮಾಡಿದರೆ ನೀವು ನಿಖರತೆಯನ್ನು ಪಡೆಯುತ್ತೀರಿ ನಾಡಿಮಿಡಿತದಲ್ಲಿ ನೀವು ಇನ್ನೂ ವೇಗವಾಗಿ ಒಮ್ಮುಖವಾಗುತ್ತೀರಿ ಆಧಾರ ಡೆಲ್ಟಾ ಪರೀಕ್ಷೆಯು ಪ್ರತಿರೋಧಕ ಭಾಗವನ್ನು ಹೊಂದಿಸಲು ನೀವು ಸುಮಾರು 120 N ಗೆ ಹೋಗಬೇಕಾಗುತ್ತದೆ ಒಮ್ಮುಖವಾಗಿಸಿ ಇಲ್ಲಿ 60 ರೊಳಗಿನ ಅಂಶಗಳ ಅರ್ಧದಷ್ಟು ಸಂಖ್ಯೆಯಲ್ಲಿ ನೀವು ಒಮ್ಮುಖವಾಗಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಕಂಪ್ಯೂಟೇಶನಲ್ ಸಮಯವನ್ನು ಉಳಿಸುತ್ತಿದ್ದೀರಿ ಆದರೆ ನೀವು ಸ್ವಲ್ಪ ಹೆಚ್ಚು ಕೆಲಸವನ್ನು ಮಾಡಬೇಕು ಎ ಎಮ್ ಎನ್ ಮ್ಯಾಟ್ರಿಕ್ಸ್ ಅಂಶಗಳನ್ನು ಸರಿಯಾಗಿ ಲೆಕ್ಕ ಹಾಕಿ ಮತ್ತು ನೀವು ಉತ್ತರವನ್ನು ಸರಿಯಾಗಿ ಪಡೆಯುತ್ತೀರಿ ಆದ್ದರಿಂದ ನಾಡಿ ಆಧಾರ ಸಮಸ್ಯೆಯನ್ನು ಅರ್ಥಮಾಡಿಕೊಳ್ಳಲು ಡೆಲ್ಟಾ ಪರೀಕ್ಷೆ ತುಂಬಾ ಒಳ್ಳೆಯದು ಆದರೆ ಉತ್ತಮ ಲೆಕ್ಕಾಚಾರಗಳಿಗಲ್ಲ ಆದ್ದರಿಂದ ಈ 0 47 a ನ ಆಯ್ಕೆಯು ಏಕೆಂದರೆ ನೀವು ಸುಮಾರು 0 ಪ್ರತಿಕ್ರಿಯಾತ್ಮಕ ಭಾಗವನ್ನು ಪಡೆಯುತ್ತಿರುವಿರಿ ಮತ್ತು ಆರ್ ಎ 75 ರಿಂದ 80 ಓಮ್ಗಳಷ್ಟು ಹೊರಹೊಮ್ಮುತ್ತದೆ ಇದು ಸಾಮಾನ್ಯ ಆರ್ ಎಫ್ ನಲ್ಲಿ ಹೊಂದಿಸಲು ಸಾಕಷ್ಟು ಸುಲಭವಾದ ಸರ್ಕ್ಯೂಟ್